ಸಂಪೂರ್ಣವಾಗಿ ಹೊಂದಿಕೆಯಾದ ಪದರಗಳು ಪರಿಚಯ ಆದ್ದರಿಂದ ಈಗ ಪರಿಪೂರ್ಣವಾಗಿ ಹೊಂದಿಕೆಯಾದ ಪದರಗಳ ಮೂಲಕ ಪರಿಹಾರವನ್ನು ನೋಡೋಣ ಆದ್ದರಿಂದ ನಾನು ಹೇಳಿದಂತೆ ಇದು 1994 ರಲ್ಲಿ ಬೆರೆಂಜರ್ ಪ್ರಸ್ತಾಪಿಸಿದ ಕ್ಷೇತ್ರದಲ್ಲಿ ತುಲನಾತ್ಮಕವಾಗಿ ಹೊಸ ಬೆಳವಣಿಗೆಯಾಗಿದೆ ಮತ್ತು ತರುವಾಯ ಅನೇಕ ಜನರು ಅದೇ ಕಲ್ಪನೆಯನ್ನುವ್ಯಾಖ್ಯಾನಿಸಿದ್ದಾರೆಮತ್ತು ಮರುರೂಪಿಸಿದ್ದಾರೆ ಆದ್ದರಿಂದ ಇವುಗಳಿಂದ ನಾವು ಪಡೆಯುವ ಎರಡು ಅನುಕೂಲಗಳನ್ನು ಪಟ್ಟಿ ಮಾಡೋಣ ಒಂದು ಇದು ಕೆಲಸ ಮಾಡುತ್ತದೆ ಮತ್ತು ಎಲ್ಲಾ ಕೋನಗಳಲ್ಲಿ ತರಂಗಗಳನ್ನು ಗಮನಿಸುತ್ತದೆ ಆದ್ದರಿಂದ ಯಾವುದೇ ಕೋನಕ್ಕೆ R 0 ಮತ್ತು ಎರಡನೆಯದು ಇದು ವಿಕಸನ ತರಂಗಗಳಿಗೆ ಕೆಲಸ ಮಾಡುತ್ತದೆ ಆದ್ದರಿಂದ ಕೆಲವು ಅರ್ಥದಲ್ಲಿ ಇದು ನಮ್ಮಅಪೇಕ್ಷಿತ ಪಟ್ಟಿ ಮತ್ತು ಪ್ರಕೃತಿಯ ಸಾಕಷ್ಟು ದಯೆಯಿಂದ ಪಿಎಂಎಲ್ ವಿಷಯಗಳು ಇದು ದೃಶ್ಯಶಾಸ್ತ್ರಜ್ಞನ ಈ ಎರಡೂ ವಸ್ತುಗಳನ್ನು ತೃಪ್ತಿಪಡಿಸುತ್ತದೆ ಅದಕ್ಕಾಗಿಯೇ ಇದು ಕ್ಷೇತ್ರದಲ್ಲಿ ಉತ್ತಮ ಆವಿಷ್ಕಾರವಾಗಿದೆ ಈಗ ನಾವು ಇದನ್ನು ರೂಪಿಸಲು ಪ್ರಯತ್ನಿಸಿದಾಗ ಮೊದಲು ನಿಮಗೆ ಸ್ವಲ್ಪ ಪ್ರೇರಣೆ ನೀಡಲು ಬಯಸುತ್ತೇನೆ ಇದು ಇಲ್ಲಿ ನನ್ನ ಕಂಪ್ಯೂಟೇಶನಲ್ ಡೊಮೇನ್ಎಂದು ಹೇಳೋಣ ಮತ್ತು ವಿವಿಧ ಕೋನಗಳಲ್ಲಿ ಈ ತರಂಗವು ಇಲ್ಲಿಗೆ ಬರುತ್ತಿದೆ ಆದ್ದರಿಂದ ಈ ಎರಡು ಮಿತಿಗಳು ಮುಖ್ಯವಲ್ಲ ತರಂಗಗಳು ಇಲ್ಲಿ ಎಲ್ಲಾ ಕೋನಗಳಲ್ಲಿ ಬರುತ್ತಿವೆ ಮತ್ತು ಎಬಿಸಿಯೊಂದಿಗೆ ಅವು ಪ್ರತಿಫಲಿಸುತ್ತದೆಎಂದು ನಾವು ಕಂಡುಕೊಳ್ಳುತ್ತಿದ್ದೇವೆ ಈಗ ಆ ಪ್ರತಿಫಲನವನ್ನು ಹೊಂದಲು ಬಯಸದಿದ್ದರೆ ಒಂದು ತರಂಗವು ಅದರ ಮೇಲೆ ಬೀಳುವದನ್ನು ಗಮನಿಸುವ ಅದರ ಮೇಲೆ ಬೀಳುವದನ್ನು ಹೇಗಾದರೂ ಗಮನಿಸಬಹುದಾದರೆ ಯಾವುದೇ ಪ್ರತಿಫಲನ ಇರುವುದಿಲ್ಲ ನೀವು ಕೋಣೆಗೆ ಹೋಗಿ ಮಾತನಾಡಿದರೆ ಗೋಡೆಗಳು ಪ್ರತಿಫಲಿಸುತ್ತದೆ ಇದು ಒಂದು ಸರಳ ಉದಾಹರಣೆ ಆದರೆ ಗೋಡೆಗಳು ಕೆಲವು ಅಬ್ಸೋರ್ಬಿಂಗ್ ಮೆಟೀರಿಯಲ್ಗಳನ್ನುಹೊಂದಿದ್ದರೆ ನಿಮ್ಮ ಪ್ರತಿಧ್ವನಿ ಕೇಳಲು ನಿಮಗೆ ಸಾಧ್ಯವಾಗುವುದಿಲ್ಲ ಅಂದರೆ ಯಾವುದೇ ಪ್ರತಿಫಲನವಿಲ್ಲ ಆದ್ದರಿಂದ ಉಪಾಯ ಏನೆಂದರೆ ಇಲ್ಲಿ ಕೆಲವು ಅಬ್ಸೋರ್ಬಿಂಗ್ ಮೆಟೀರಿಯಲ್ಗಳನ್ನುಇಡಬಹುದು ಈಗ ನಾನು ಸಾಮಾನ್ಯ ವಸ್ತುವನ್ನು ಹಾಕಬಹುದೇ ದೊಡ್ಡ ನಷ್ಟ ಗುಣಾಂಕ ಕೊಎಫಿಶಿಯನ್ಟ್ನೊಂದಿಗೆ ಏನನ್ನಾದರೂ ಹಾಕಿದರೆ ಅದು ಕೆಲಸ ಮಾಡುತ್ತದೆ ವಕ್ರೀಕಾರಕ ಸೂಚ್ಯಂಕದಲ್ಲಿ ಕೆಲವು ಬದಲಾವಣೆಗಳಿವೆ ಆದ್ದರಿಂದ ಸಾಮಾನ್ಯ ಘಟನೆಗಳಿಗೆ ಸಹ ಪ್ರತಿಫಲನ ಗುಣಾಂಕ n 1 ಆಗಿದೆ ಈಗ n 1 ಹೊರತುಪಡಿಸಿ ಯಾವುದಾದರೂ ಇದ್ದರೆ ಮಾದ್ಯಮ ಕಳೆದುಕೊಳ್ಳುವ ಸಂಕೀರ್ಣವಾಗಿದ್ದರೂ ಸಹ ಪ್ರತಿಫಲನವಿದೆ ಪ್ರತಿಫಲಿತ ಸೂಚ್ಯಂಕ n ಸಂಕೀರ್ಣವಾಗುತ್ತದೆ ನಷ್ಟ ಇದ್ದರೂ ಪ್ರತಿಫಲನವಾಗಲಿದೆ ಹಾಗದರೆ ನೀವು ಇದನ್ನು ಹೇಗೆ ಪಡೆಯುತ್ತೀರಿ ಕೇವಲ ಶುದ್ಧ ಹೀರುವವಸ್ತುವು ಅದನ್ನು ಮಾಡುವುದಿಲ್ಲ ಬೇರೆ ಯಾವುದಾದರೂ ಸೃಜನಶೀಲ ಪರಿಹಾರಗಳು ತಿಳಿದಿದೆಯೇ ಆದ್ದರಿಂದ ನಷ್ಟವಾದರೆ ತುಂಬಾ ಒಳ್ಳೆಯದು ಆದ್ದರಿಂದ ಸಾಮಾನ್ಯ ಘಟನೆಗಳು ಸರಳ ಕೇಸ್ ಪ್ರತಿಫಲನ ಗುಣಾಂಕ n1 ಇದು n ಎಂದು ಹೇಳೋಣ ನಷ್ಟವನ್ನು ನಿಧಾನವಾಗಿ ಹೆಚ್ಚಿಸುವಂತೆ ಮಾಡಿ ಎಂದರ್ಥ ನಿಧಾನವಾಗಿ ಹೆಚ್ಚು ಇದಕ್ಕೆ ತಾಂತ್ರಿಕ ಪದ ಯಾವುದು ಅಡಿಯಾಬಾಟಿಕ್ ನಮಗೆ ನಿಧಾನಗತಿಯ ಹೆಚ್ಚಳ ಬೇಕು ಆದ್ದರಿಂದ ಅದನ್ನು ಕರೆಯಲಾಗುತ್ತದೆ ಸರಿಯಾದ ಪದ ಅಡಿಯಾಬಾಟಿಕ್ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಇಲ್ಲಿಯೇ 0 ಮಿತಿ ಮತ್ತು ನೀವು ಮಾಡಬಹುದಾದ ಕೊರತೆಯ ಭಾಗವನ್ನು ಹೆಚ್ಚಿಸಬಹುದು ಮತ್ತು ಇದು ಮಿತಿಯಾಗಿದೆ ಆದ್ದರಿಂದ ಮಿತಿಯಲ್ಲಿನ n ನ ಮೌಲ್ಯ ಏನು 0 ಅದು ನಷ್ಟ ಆದ್ದರಿಂದಮಿತಿಯಲ್ಲಿ n 1 ಮೌಲ್ಯ ನಂತರ ನಾನು ಪ್ರಾರಂಭಿಸುತ್ತೇನೆ ಆದ್ದರಿಂದ ಕೆಲವು ಅರ್ಥದಲ್ಲಿ ತರಂಗವು ಒಳಗೆ ಪ್ರವೇಶಿಸುತ್ತದೆ ಏಕೆಂದರೆ ಅದು ನಿಧಾನವಾಗಿ ಒಳಗೆ ಪ್ರವೇಶಿಸುವಾಗ ಏನೂ ಇಲ್ಲ ಎಂದು ತೋರುತ್ತದೆ ಮತ್ತು ಕ್ರಮೇಣ ಅಭಾವದಅಂಶವನ್ನು ಹೆಚ್ಚಿಸುವ ಮೂಲಕ ಅದನ್ನು ನಿಧಾನವಾಗಿ ಹೀರಲು ಸಾಧ್ಯವಾಗುತ್ತದೆ ಆದ್ದರಿಂದ ನಷ್ಟವನ್ನು ಕ್ರಮೇಣ ಹೆಚ್ಚಿಸಿದಾಗ ಪ್ರತಿಫಲನ ಗುಣಾಂಕವು ಬಹಳ ಕಡಿಮೆಯಾಗುತ್ತದೆ ಆದ್ದರಿಂದ ಇದು ಒಂದು ಎಲ್ಲಾ ಕೋನಗಳು ಕೆಲವು ಪ್ರತಿಬಿಂಬವನ್ನು ಹೊಂದಿವೆ ಎಂಬ ಅಂಶವನ್ನು ಕಾರ್ಯಗತಗೊಳಿಸಲು ಇದು ಒಂದು ಸಮಂಜಸವಾದ ಮಾರ್ಗವಾಗಿದೆ ಈಗ ನನ್ನಬೇಡಿಕೆಯನ್ನು ಪೂರೈಸಲು ಇದರಲ್ಲಿ ಕೆಲವು ರೀತಿಯ ಅಭಾವ ಬೇಕಾಗುತ್ತದೆ ಎಂಬ ಅಂಶಕ್ಕೆ ನಾವು ಬಂದಿದ್ದೇವೆ ಆದ್ದರಿಂದ PML ಒಂದು ವಿಶೇಷ ರೀತಿಯ ಅಬ್ಸೋರ್ಬಿನ್ಗ್ ಮೆಟೀರಿಯಲ್ ಹೇಳಬಹುದು ನಾವು ಈಗಾಗಲೇ ಸರಳ ಸಾಮಾನ್ಯ ಜ್ಞಾನದಿಂದ ಬಂದಿದ್ದೇವೆ ಅಲ್ಲಿ ನಾವು ಒಂದು ರೀತಿಯ ಅಬ್ಸಾರ್ಬರ್ ಅನ್ನು ಹೊಂದಿದ್ದೇವೆ ಅಲ್ಲಿ ನಷ್ಟವು ಕ್ರಮೇಣ ಹೆಚ್ಚಾಗುತ್ತದೆ ಆದ್ದರಿಂದ ಸಾಹಿತ್ಯದಲ್ಲಿ PMLನ ಎರಡು ವ್ಯಾಖ್ಯಾನಗಳಿವೆ ಆದ್ದರಿಂದ ಅವುಗಳಲ್ಲಿ ಒಂದು ನಮ್ಮ ತರ್ಕವನ್ನು ವಿಸ್ತರಿಸುವುದು ಎಂದು ಕರೆಯಲ್ಪಡುತ್ತದೆ ಅದನ್ನು ಅಬ್ಸೋರ್ಬಿನ್ಗ್ ಮೆಟೀರಿಯಲ್ಎಂದು ಕರೆಯುತ್ತೇವೆ ಆದರೆ ವಸ್ತುವು ಅನಿಸೊಟ್ರೊಪಿಕ್ ಆಗಿ ಹೊರಹೊಮ್ಮುವ ಯಾವುದೇ ಹೀರಿಕೊಳ್ಳುವ ವಸ್ತುವಲ್ಲ ಎಂಬ ಮಾಹಿತಿಯನ್ನು ನೀಡುತ್ತಿದ್ದೇನೆಹೊರತು ಅದನ್ನು ಪಡೆಯುತ್ತಿಲ್ಲ ಆದ್ದರಿಂದ ಅನಿಸೊಟ್ರೊಪಿಕ್ ವಸ್ತು ಇದೀಗ ಐಸೊಟ್ರೊಪಿಕ್ ವಸ್ತುಗಳೊಂದಿಗೆ ಮಾತ್ರ ವ್ಯವಹರಿಸುತ್ತಿದ್ದೇವೆ ಅಲ್ಲಿ ಯಾವ ದಿಕ್ಕಿನಲ್ಲಿ ಹೋದರೂ ಅಭಾವವು ಒಂದೇ ಆಗಿರುತ್ತದೆ ಆದರೆ ವಿಭಿನ್ನ ದಿಕ್ಕುಗಳಲ್ಲಿ ವಿಭಿನ್ನ ನಷ್ಟಗಳನ್ನು ಸೃಷ್ಟಿಸಿದರೆವಿಭಿನ್ನ ದಿಕ್ಕುಗಳಲ್ಲಿ ಪ್ರಾರಂಭಿಸಿ ಉತ್ತಮವಾದ ಅಬ್ಸಾರ್ಬರ್ ಆಗಿರುವ ವಸ್ತುವಿನೊಂದಿಗೆ ಕೊನೆಗೊಳ್ಳುತ್ತದೆ ಎರಡನೆಯ ವ್ಯಾಖ್ಯಾನವು ಹೆಚ್ಚು ಗಣಿತದ ವ್ಯಾಖ್ಯಾನವಾಗಿದ್ದು ಇದನ್ನು ಕೋಆರ್ಡಿನೇಟ್ ಸ್ಟ್ರೆಚಿಂಗ್ ವಿಧಾನ ಎಂದು ಕರೆಯಲಾಗುತ್ತದೆ ಈ ಎರಡೂ PML ಗಾಗಿ ε ಮತ್ತು μ ನ ಒಂದೇ ಮೌಲ್ಯಗಳನ್ನು ನೀಡುತ್ತವೆ ಆದ್ದರಿಂದ ಇದು ಎರಡು ವಿಭಿನ್ನ ಅಲೆಗಳಿಂದ ನೋಡಿದ ಒಂದೇ ತತ್ವವಾಗಿದೆ ಮೊದಲ ತರಂಗ ಭೌತಶಾಸ್ತ್ರ ಆಧಾರಿತ ತರಂಗವಾಗಿದ್ದು ಎರಡನೇ ತರಂಗವು ಹೆಚ್ಚು ಗಣಿತ ಆಧಾರಿತ ತರಂಗವಾಗಿದೆ ಆದ್ದರಿಂದ ಇದು ಭೌತಶಾಸ್ತ್ರ ಇದು ಗಣಿತ ಈಗ ನಾವು ಯಾವ ವ್ಯಾಖ್ಯಾನವನ್ನು ಆಯ್ಕೆ ಮಾಡಲಿದ್ದೇವೆ ನಾವು ಗಣಿತ ಆಧಾರಿತ ವ್ಯಾಖ್ಯಾನವನ್ನು ಆಯ್ಕೆ ಮಾಡಲಿದ್ದೇವೆ ಏಕೆಂದರೆ ಈ ವ್ಯಾಖ್ಯಾನವನ್ನು ಆರಿಸಿದರೆ ಗಣಿತವು ಸುಲಭವಾಗುತ್ತದೆ ಭೌತಶಾಸ್ತ್ರ ಆಧಾರಿತ ವ್ಯಾಖ್ಯಾನವು ಬಹಳ ಇಷ್ಟವಾಗುತ್ತದೆ ಆದರೆ ಗಣಿತವು ಹೆಚ್ಚು ಜಟಿಲವಾಗಿದೆ ಏಕೆಂದರೆ ನಾನು ಅನಿಸೊಟ್ರೊಪಿಕ್ ಮಾಧ್ಯಮವನ್ನು ಹೊಂದಿರುವ ಕ್ಷಣದಲ್ಲಿ ಟೆನ್ಸರ್ ಮತ್ತು ಆ ಎಲ್ಲದರೊಂದಿಗೆ ವ್ಯವಹರಿಸಲು ಪ್ರಾರಂಭಿಸಬೇಕು ಆದರೆ ಈ ನಿರ್ದೇಶಾಂಕಗಳನ್ನು ವಿಸ್ತರಿಸುವುದು ವಿಸ್ತರಿಸುವುದು ಈ ವಿಷಯಕ್ಕೆ ಬರುವ ಅತ್ಯಂತ ಸುಂದರವಾದ ಮತ್ತು ಸರಳವಾದ ಮಾರ್ಗವಾಗಿದೆ ಆದ್ದರಿಂದ ಈ ನಿರ್ದೇಶಾಂಕ ವಿಸ್ತರಣಾ ವಿಧಾನದಲ್ಲಿ ನಾವು ಏನು ಮಾಡುತ್ತೇವೆ ಎಂಬುದು ತುಂಬಾ ಆಸಕ್ತಿದಾಯಕವಾಗಿದೆ ಆದ್ದರಿಂದ ನಮ್ಮ ಸಾಮಾನ್ಯ ಮ್ಯಾಕ್ಸ್ವೆಲ್ನ ಸಮೀಕರಣ Maxwell's equation ವೇನು ಈ ವಿಧಾನದ ಈ ಸೌಂದರ್ಯವು ಮ್ಯಾಕ್ಸ್ವೆಲ್ನ ಸಮೀಕರಣದಿಂದ ಪ್ರಾರಂಭವಾಗುವುದು ಆದ್ದರಿಂದ ನಮ್ಮ ಸಾಮಾನ್ಯ ಮ್ಯಾಕ್ಸ್ವೆಲ್ನ ಸಮೀಕರಣವನ್ನು ಸರಿಯಾಗಿ ಬರೆಯೋಣ ಆದ್ದರಿಂದ∇ × E ಮತ್ತು ವಿಷಯಗಳನ್ನು ಸರಳವಾಗಿ ಇಟ್ಟುಕೊಳ್ಳೋಣ ನಾವು jωt ಸಮಯ ಅವಲಂಬನೆಯನ್ನು ಭಾವಿಸುತ್ತೇವೆ ಆದ್ದರಿಂದ ಇದು jωμH ∇ × H ನಾನು ಇದನ್ನು jωεE ಆಗಿ ಬರೆಯುತ್ತೇನೆ ಮತ್ತು ಇತರ ಎರಡು ಸಮೀಕರಣಗಳು ಈಗ ಇಲ್ಲಿಯೇ ಕೋಆರ್ಡಿನೇಟ್ ಸ್ಟ್ರೆಚಿಂಗ್ ವಿಧಾನವು ಬಹಳ ಆಸಕ್ತಿದಾಯಕ ಮಾರ್ಗವನ್ನು ಒದಗಿಸುತ್ತದೆ ಆದ್ದರಿಂದ ಅದು ಏನು ಹೇಳುತ್ತದೆ ಎಂದರೆ ನಾವು ಡೆಲ್ ಆಪರೇಟರ್ ಅನ್ನು ಸರಿ ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ಇತರ ಎರಡು ಸಮೀಕರಣಗಳನ್ನು ಬರೆಯುತ್ತೇನೆ ಆದ್ದರಿಂದ ಈ ಎಲ್ಲಾ ಸಮೀಕರಣಗಳಿಗೆಎ ನಾನು ಅದನ್ನು ಮಾಡಲಿದ್ದೇನೆ ಎಂದು ನಿಮಗೆ ತಿಳಿದಿದೆ ಇವೆಲ್ಲವೂ ε ಗೆ ಹೀರಲ್ಪಡುವುದಿಲ್ಲ ಆದ್ದರಿಂದ ε ಸಂಕೀರ್ಣವಾಗಬಹುದು ಮತ್ತು μ ಸಹ ಸಂಕೀರ್ಣ ವಾಗಿರಬಹುದು ಆದ್ದರಿಂದ ನಾನು ಏನು ಮಾಡುತ್ತೇನೆಂದರೆ ಈ ಆಪರೇಟರ್ ಅನ್ನು ಈಗ ವಿವರಿಸಿದಂತೆ ವ್ಯಾಖ್ಯಾನಿಸುತ್ತೇನೆ ಆದ್ದರಿಂದ ಇದು ಏನು ಆದ್ದರಿಂದ ∇e ಆದ್ದರಿಂದ ಮೊದಲು ∇ ಬರೆಯೋಣ ∇ ಎಂದರೇನು ∇ ≡ xˆ ∂∂x yˆ ∂∂y zˆ ∂∂z ಈ ಮೂರರಲ್ಲಿ ಪ್ರತಿಯೊಂದೂ ಹೌದು ಈಗ ∇e ಏನು ನಿರ್ದೇಶಾಂಕ ವಿಸ್ತರಿಸುವುದು ಎಂಬ ಪದವು ಪ್ರತಿ ನಿರ್ದೇಶಾಂಕಗಳನ್ನು ನಾನು ಆರಿಸಿದ ಕೆಲವು ಸಂಖ್ಯೆಯಿಂದ ವಿಸ್ತರಿಸಲಾಗುವುದು ಮತ್ತು ಆ ಸಂಖ್ಯೆ ಯಾವುದು ಎಂದು ಸೂಚಿಸುತ್ತದೆ ∇e ≡ xˆ 1ex ∂∂x yˆ 1ey ∂∂y zˆ 1ez ∂∂z ಇದು ವಿಚಿತ್ರವಾಗಿ ಕಾಣುತ್ತದೆ ಆದರೆ ಅದು ವಿಧಾನವಾಗಲಿದೆ ಆದ್ದರಿಂದ ನಾನು ಇದರಲ್ಲಿ ಆಪರೇಟರ್ ಅನ್ನು ಮರು ವ್ಯಾಖ್ಯಾನಿಸುತ್ತಿದ್ದೇನೆ ಈಗ ಭೌತಿಕ ಜಗತ್ತನ್ನು ಬಿಟ್ಟು ಗಣಿತದ ಜಗತ್ತನ್ನು ಪ್ರವೇಶಿಸಿದ್ದೇನೆ ಅಲ್ಲಿ ನಾನು ∇e ಎಂಬ ಹೊಸ ಆಪರೇಟರ್ ಅನ್ನು ರಚಿಸಿದ್ದೇನೆ ಅದುex ey ez ಮೌಲ್ಯಗಳಿಗೆ ಭೌತಿಕ ಜಗತ್ತನ್ನು ಒಪ್ಪುತ್ತದೆ ex ey ez ಇವುಗಳು ಸ್ಕೇಲರ್ಗಳಾಗಿದ್ದು ಅವುಗಳಿಗೆ ಯಾವುದೇ ರೀತಿಯ ಭೌತಿಕ ನಿರ್ಬಂಧಗಳೊಂದಿಗೆ ಯಾವುದೇ ಸಂಬಂಧವಿಲ್ಲ ∇h ನಾನು ಇದನ್ನು ಸ್ವಲ್ಪ ಚಿಕ್ಕದಾಗಿ ಬರೆಯುತ್ತೇನೆ 1hx 1hy 1hz ಇವುಗಳು ಹೊಸ ಆಪರೇಟರ್ಗಳು ಈ ಆಪರೇಟರ್ಗಳನ್ನು ತೆಗೆದುಕೊಂಡು ಇಲ್ಲಿಂದ ತರಂಗ ಸಮೀಕರಣವನ್ನು ಪರಿಹರಿಸಲು ಪ್ರಯತ್ನಿಸಿದರೆ ನಾನು ಬಳಸಿದರೆ ಪರಿಹಾರದ ರೂಪ ಎಂದು ನೀವು ಭಾವಿಸುತ್ತೀರಾ ಆದ್ದರಿಂದ ತರಂಗ ಸಮೀಕರಣಕ್ಕೆ ಒಂದು ಪರಿಹಾರವೆಂದರೆ e±jkr ಸಮಯವನ್ನು ಇಲ್ಲಿಂದ ಕೈಬಿಡಲಾಗಿದೆಎಂದು ತಿಳಿದಿದೆ ಈ ವ್ಯಾಖ್ಯಾನವನ್ನು ಇಲ್ಲಿ ತೆಗೆದುಕೊಂಡರೆ ಮತ್ತು ಪುನರಾವರ್ತಿಸಿದರೆ ಏನಾಗಬಹುದು ಎಂದು ನೀವು ಭಾವಿಸುತ್ತೀರಾ ಇನ್ನೂ ತರಂಗದಂತಹ ಪರಿಹಾರ ಪಡೆಯುತ್ತೇನೆ ಈ ಅಂತರ್ಬೋಧೆ ಯಿಂದ ತರಂಗದಂತಹ ಪರಿಹಾರ ಪಡೆಯುವಾಗ ಏನಾಗುತ್ತದೆ ಎಂಬುದನ್ನು ಹೊರತುಪಡಿಸಿ ಈ 1ex2 ಎಲ್ಲೋ ಬರುತ್ತದೆ 1hx2 ಎಲ್ಲೋ ಬರುತ್ತದೆ ಆದ್ದರಿಂದತರಂಗದಂತಹ ಪರಿಹಾರವನ್ನು ಪಡೆಯುತ್ತೇನೆ ಆದರೆ ಆ ತರಂಗವು ಘಾತದಲ್ಲಿ ಯಾವುದಾದರೂ ex ಅಥವಾ hxನ ಅಂಶವನ್ನು ಹೊಂದಿರುತ್ತದೆ ಆದ್ದರಿಂದ ನೀವು ಇದನ್ನು ಮಾಡಬಹುದು ನಾನು ನಿಮಗೆ ತುಂಬಾ ಸರಳವಾದ 1 ಡಿ ತರಂಗ ಪ್ರೋಬ್ಲ್ ಅನ್ನು ನೀಡುತ್ತಿದ್ದೇನೆ ಇದು ತೆಗೆದುಕೊಳ್ಳಿ 1ಇನ್ನು ತರಂಗದಂತಹ ಪರಿಹಾರವನ್ನು ಪಡೆಯುತ್ತೇನೆ → ಆದ್ದರಿಂದ E E0e±jk·r→ ಈಗ ಒಂದು ಪರಿಹಾರವಾಗಿದೆ ಎಂದು ನಾವು ಹೇಳಬಹುದು ನಂತರ ಇದು k ಗೆ ಕೆಲವು ವ್ಯಾಖ್ಯಾನಗಳು ಬೇಕು ಆದ್ದರಿಂದ ಹೇಗಾದರೂ e ' ಮತ್ತು h ನ್ನು ನಾವು ನಿರೀಕ್ಷಿಸಬೇಕು ಈ k ಒಳಗೆ ಹೇಗಾದರೂ ಕಾಣಿಸಿಕೊಳ್ಳಿ ಅದು ಬೇರೆಲ್ಲಿಗೆ ಹೋಗಬೇಕು ಅದು ಕೆಲವು ಹೋಗಬೇಕಾಗಿದ್ದರೆ ಅದರಲ್ಲಿ ರದ್ದುಗೊಳ್ಳಲು ಯಾವುದೇ ಮಾರ್ಗವಿಲ್ಲ ಆದ್ದರಿಂದ ಇದು ಇಲ್ಲಿಯವರೆಗೆ ಸ್ವಲ್ಪ ಅಸ್ಪಷ್ಟವಾಗಿದೆ ಆದರೆ ಈಗ ಏನು ಮಾಡಲಿದ್ದೇವೆಂದರೆ 1 ಡಿ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ex ey ez ನಡುವೆ ಸಂಬಂಧವಿದೆಯೇ ನೀವು ಹೆಚ್ಚು ಕೇಳಬೇಕಾದದ್ದು ex ey ez hx hy hzನಡುವಿನ ಸಂಬಂಧವೇ ಹೌದು ಆ ಸಂಬಂಧಗಳು ಹೇಗೆ ಬರುತ್ತವೆ ನನ್ನ ಪ್ರಕಾರ ಮ್ಯಾಕ್ಸ್ವೆಲ್ನMaxwell's ಸಮೀಕರಣದ ತರಂಗ ಸಮೀಕರಣಗಳನ್ನು ಹಾಕಲು ಪ್ರಾರಂಭಿಸಿದಾಗ ಆ ಸಂಬಂಧಗಳು ಬರುತ್ತವೆ ಆದ್ದರಿಂದ ನೀವು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಈ ಅಪೇಕ್ಷಿತ ಉದ್ದೇಶಗಳನ್ನು ಹೊರತೆಗೆಯಲು ನಾವು ಈ ಕುಶಲತೆಗಳನ್ನು ಮಾಡುತ್ತಿರುವುದರಿಂದ ಇದು ಪ್ರಕೃತಿ ನೀಡಲ್ಪಟ್ಟಿಲ್ಲ ಆದ್ದರಿಂದ ಇದು ನಾವು ಮಾಡುತ್ತಿರುವ ಎಂಜಿನಿಯರಿಂಗ್ ಸಾಧನವಾಗಿದೆ ಎಂದು ನೆನಪಿಡಿ ನಾವು ಆಪರೇಟರ್ನೊಳಗಿನ ನಿರ್ದೇಶಾಂಕಗಳನ್ನು ಅಳೆಯುತ್ತಿದ್ದೇವೆ